ಆದ್ದರಿಂದ ಈ ಮಾಡ್ಯೂಲ್ ಅನ್ನು ತೀರ್ಮಾನಿಸಲು ನಾವು ಇಲ್ಲಿಯವರೆಗೆ ಮಾಡಿದ್ದನ್ನು ಸಾಮಾನ್ಯೀಕರಿಸಲು ಒಂದು ಅಂತಿಮ ಅವಲೋಕನಗಳನ್ನು ಹೊಂದಿದ್ದೇನೆ ಮೊದಲ ಪ್ರಶ್ನೆ ಮಾಧ್ಯಮವು ಕಾಂತೀಯವಾಗಿದ್ದರೆ ಏನು ಅದು ಬಾಹ್ಯಾಕಾಶದ μ ಕಾರ್ಯವಾಗಿದ್ದರೆ ಆದ್ದರಿಂದ ನಾವು ಏನು ಮಾಡಿದ್ದೇವೆ ಎಂಬುದನ್ನು ನೆನಪಿಡಿ ನಾವು ಈ ಮೊದಲ ಸಮೀಕರಣವನ್ನು ತೆಗೆದುಕೊಂಡಿದ್ದೇವೆ ಮತ್ತು ನಾವು ಅದನ್ನು ಏನು ಮಾಡಿದ್ದೇವೆ ವಿದ್ಯಾರ್ಥಿ ಕರ್ಲ್ ನಾವು ಕರ್ಲ್ ತೆಗೆದುಕೊಂಡೆವು ಆದ್ದರಿಂದ ನಾವು ಮಾಡಿದ್ದೇವೆ ಮತ್ತು ಅದು ಮೂಲತಃ ಹೇಳಿದೆ ಮತ್ತು ಅದು ನನಗೆ ತಿಳಿದಿರುವ ಕಾರಣ ಅದು ಸಮಸ್ಯೆಯಾಗಿದೆ ನನಗೆ ಗೊತ್ತಿಲ್ಲ ಆದ್ದರಿಂದ ನಾನು ಮಾಡಿದ ಯಾವುದೇ ಪ್ರಕ್ರಿಯೆ ಅದನ್ನು ನಿಖರವಾಗಿ ಅನುಸರಿಸಲು ನನಗೆ ಸಾಧ್ಯವಾಗುವುದಿಲ್ಲ ಹಾಗಾದರೆ ಈ ಸಮಸ್ಯೆಯಲ್ಲಿ ನಾವು ಏನು ಮಾಡಬೇಕೆಂದು ನೀವು ಸೂಚಿಸುತ್ತೀರಿ ವಿದ್ಯಾರ್ಥಿ ನೀವು μ ಅನ್ನು ε0 ಗೆ ತೆಗೆದುಕೊಳ್ಳಬಹುದೇ ಒಂದು ಸಮೀಕರಣದಲ್ಲಿದೆ ಮತ್ತು ಇನ್ನೊಂದು ಸಮೀಕರಣದಲ್ಲಿದೆ ಎರಡನ್ನು ನಾವು ಹೇಗೆ ಗಮನಿಸುತ್ತೇವೆ ವಿದ್ಯಾರ್ಥಿ ವಾಸ್ತವವಾಗಿ ಕಾಂತೀಯ ಪ್ರಕಾಶಮಾನವಾಗಿದೆ ಮತ್ತು ಈ ಸಮೀಕರಣ ಗಳನ್ನು ಹೇಗೆ ಜೋಡಿಸಲಾಗಿದೆ ನಾವು ಅವುಗಳನ್ನು ಹೇಗೆ ಬೇರ್ಪಡಿಸುತ್ತೇವೆ ಉತ್ತರವು ನಿಜವಾಗಿಯೂ ಹೆಚ್ಚು ಸರಳವಾಗಿದೆ ಅದನ್ನು ನೋಡಿ ವಿದ್ಯಾರ್ಥಿ ಇದಕ್ಕಾಗಿ ಪರಿಹರಿಸಿ μ ಅನ್ನು ನಿಮಗೆ ನೀಡಲಾಗಿದೆ ಅದನ್ನು ಪರಿಹರಿಸುವ ಅಗತ್ಯವಿಲ್ಲ ವಿದ್ಯಾರ್ಥಿನಾವು ಮತ್ತು ಕರೆಯುತ್ತೇವೆ ಆದರೆ ಅದರ ಕರ್ಲ್ ನನಗೆ ಇನ್ನೂ ತಿಳಿದಿಲ್ಲ ನನಗೆ ಮಾತ್ರ ತಿಳಿದಿದೆ ನಾನು ಎರಡನೇ ಸಮೀಕರಣವನ್ನು ಬಳಸಲಾಗುವುದಿಲ್ಲ ಎರಡನೆಯ ಸಮೀಕರಣವೆಂದರೆ ಸುಳಿವು ನಾನು ಏನು ಮಾಡಬೇಕೆಂದು ಬಯಸುತ್ತೇನೆಂದರೆ ನಾನು ಅನ್ನು ಮಾತ್ರ ತೆಗೆದುಕೊಳ್ಳಲು ಬಯಸುತ್ತೇನೆ ಆದ್ದರಿಂದ ನಾನು ನೇರವಾಗಿ ಮೊದಲ ಸಮೀಕರಣದ ಕರ್ಲ್ ನ್ನು ತೆಗೆದುಕೊಳ್ಳಬೇಕು ಅಥವಾ ಅದಕ್ಕೂ ಮೊದಲು ಏನಾದರೂ ಮಾಡಬೇಕಾ ನಾನು ಇನ್ನೊಂದು ಬದಿಗೆ ಕರೆದೊಯ್ಯುತ್ತೇನೆ ಎಂದು ಭಾವಿಸೋಣ ಆದ್ದರಿಂದ ನಾನು ಮಾಡುತ್ತೇನೆ ಎಂದು ಭಾವಿಸೋಣ ನಾನು ಈಗ ಕರ್ಲ್ ನ್ನು ತೆಗೆದುಕೊಳ್ಳಬಹುದೇ ಎರಡೂ ಕಡೆ ಆದ್ದರಿಂದ ನಾನು ಪಡೆಯುತ್ತೇನೆ ತದನಂತರ ನಾನು ಇಲ್ಲಿ ಬದಲಿಯಾಗಿ ಮಾಡಬಹುದು ಆದ್ದರಿಂದ ಇದನ್ನು ಮಾಡುವುದರ ಮೂಲಕ ನಾನು ಎಲಿಮಿನೇಟ್ ಮಾಡಿದ್ದೇನೆ ಹೌದು ಸರಿ ಏಕೆಂದರೆ ಮುಂದಿನ ಹಂತದಲ್ಲಿಯೇ ನಾನು ಮೈನಸ್ ಜೆ ಒಮೆಗಾವನ್ನು ಬರೆಯುತ್ತೇನೆ ಮತ್ತು ನಾನು ಇಲ್ಲಿ ಬದಲಾಯಿಸುತ್ತೇನೆ ಆದ್ದರಿಂದ ನಾನು ವಿದ್ಯುತ್ ಕ್ಷೇತ್ರದಲ್ಲಿ ಒಂದು ಸಮೀಕರಣವನ್ನು ಪಡೆದುಕೊಂಡಿದ್ದೇನೆ ಅದು ಸಮಸ್ಯೆಯ ಬಗ್ಗೆ ಕೊಟ್ಟಿರುವ ಎಲ್ಲಾ ಮಾಹಿತಿಯನ್ನು ಹೊಂದಿದೆ ಕೊಟ್ಟಿರುವ ಮಾಹಿತಿಯು ಮತ್ತು ನಾನು ಪಾವತಿಸಬೇಕಾದ ಬೆಲೆ ಏನು ಇದು ತುಂಬಾ ಸುಂದರವಾದ ಅಭಿವ್ಯಕ್ತಿ ಅಲ್ಲ ಇದು ಕೆಲವು ತಮಾಷೆಯಾಗಿ ಕಾಣುವ ವಸ್ತುವಿನ ಕರ್ಲ್ ಆಗಿದೆ ಮತ್ತು ನಂತರ ಇದನ್ನು ತೆರೆಯಲು ನಾವು ವೆಕ್ಟರ್ ಕಲನಶಾಸ್ತ್ರದ ನಿಯಮಗಳನ್ನು ಬಳಸಬೇಕಾಗುತ್ತದೆ ಆದ್ದರಿಂದ ನೀವು ಪಾವತಿಸುವ ಬೆಲೆ ಏನೆಂದರೆ ನಾನು ವಿವೇಚನೆ ಪರಿಹರಿಸುವ ಮೊದಲು ವಿಶ್ಲೇಷಣಾತ್ಮಕ ಸೂತ್ರೀಕರಣವು ಸ್ವಲ್ಪ ಹೆಚ್ಚು ಸಂಕೀರ್ಣವಾಗಿದೆ ಆದರೆ ಇದು ನಿಮ್ಮೊಂದಿಗೆ ಹೆಚ್ಚು ನಿಯಮಗಳನ್ನು ಎದುರಿಸಲು ಸಾಧ್ಯವಿಲ್ಲ ಎಂದು ಏನೂ ಅಲ್ಲ ಮುಂಚಿನ ಈ ವಿಷಯವನ್ನು ಎಂದು ಸರಳವಾಗಿ ಸರಳೀಕರಿಸಲಾಗಿದೆ ಆದರೆ ಈಗ ನಾನು ಇನ್ನೂ ಅನೇಕ ಪದಗಳನ್ನು ಹೊಂದಿದ್ದೇನೆ ಆದ್ದರಿಂದ ನಾವು ಆಯಸ್ಕಾಂತೀಯ ಮಾಧ್ಯಮವನ್ನು ಹೇಗೆ ಎದುರಿಸುತ್ತೇವೆ ಈಗ ನಾವು ಮಾಡಿದ್ದು ನಾವು ಈ ಸಮೀಕರಣಗಳನ್ನು ತೆಗೆದುಕೊಂಡಿದ್ದೇವೆ ನಮ್ಮಲ್ಲಿ ಕಾಂತೀಯ ಮಾಧ್ಯಮವಿಲ್ಲ ಎಂದು ಉಹಿಸೋಣ ನಾನು ಕೇವಲ ಎಂದು ಉಹಿಸೋಣ ತರಂಗ ಸಮೀಕರಣದ ಹೆಲ್ಮ್ಹೋಲ್ಟ್ಜ್ ಅನ್ನು ಯಲ್ಲಿ ಮಾತ್ರ ನಾವು ರಚಿಸಿದ್ದೇವೆ ನಾನು ಅದೇ ಕೆಲಸವನ್ನು ದಲ್ಲಿ ಮಾಡಬಹುದೇ ನಾನು ರೂಪಿಸಬಹುದೇ ನನ್ನ ಬಳಿ ಒಂದು ಉತ್ತರವಿದೆ ಅದು ಹೌದು ಎಂದು ಹೇಳುತ್ತದೆ ಬೇರೆ ಯಾರಾದರು ಆದ್ದರಿಂದ ನಾನು ಈ ನ್ನು ಮಾಡಬೇಕಾದರೆ ಅದನ್ನೇ ನಾನು ಮಾಡಬೇಕಾಗಿರುವುದು ಮತ್ತು ಕೇವಲ ಸ್ಥಿರವಾಗಿರುವುದರಿಂದ ಇದು ನನಗೆ ನೀಡುತ್ತದೆ − ಏಕೆಂದರೆ ಆದರೆ ನಾನು ಇನ್ನೊಂದು ಬದಿಯಲ್ಲಿ ಏನು ಹೊಂದಿದ್ದೇನೆ ನನಗೆ ಒಂದು ಇದೆ ಕ್ಷಮಿಸಿ ನಾನು ಇಡೀ ವಿಷಯವನ್ನು ಮತ್ತೆ ಬರೆದಿದ್ದೇನೆ ಇದನ್ನು ಬರೆಯೋಣ ಆದ್ದರಿಂದ ನಾನು ಹೊಂದಿದ್ದೇನೆ ಆದ್ದರಿಂದ ಅದು ನಾನು ಇದನ್ನು ಮುಂದುವರಿಸಬಹುದೇ ನನಗೆ ತಿಳಿದಿದ್ದರೂ ನಾನು ಹೆಲ್ಮ್ಹೋಲ್ಟ್ಜ್ ಸಮೀಕರಣವನ್ನು ದಲ್ಲಿ ಪಡೆಯಲು ಸಾಧ್ಯವಿಲ್ಲ ಏಕೆಂದರೆ ನನಗೆ ತಿಳಿದಿಲ್ಲ ನನಗೆ ಮಾತ್ರ ತಿಳಿದಿದೆ ಆದ್ದರಿಂದ ನಾನು ಇದನ್ನು ಸರಳೀಕರಿಸಲು ಸಾಧ್ಯವಿಲ್ಲ ಆದ್ದರಿಂದ ಈ ಸಂದರ್ಭದಲ್ಲಿ ನೀವು ಏನು ಮಾಡುತ್ತೀರಿ ನೀವು ಸಮೀಕರಣವನ್ನು ಪಡೆಯಲು ಬಯಸಿದರೆ ನೀವು ಈ ರೀತಿಯ ಟ್ರಿಕ್ ಮಾಡುತ್ತೀರಾ ಆದ್ದರಿಂದ ನಾನು ಏನು ಮಾಡುತ್ತೇನೆಂದರೆ ನಾನು ಇಲ್ಲಿ ಮತ್ತು ಪಡೆಯುತ್ತೇನೆ ತದನಂತರ ನೀವು j ಅನ್ನು ಹೊಂದಿದ್ದೀರಿ ಅದು ನನಗೆ ಅಗತ್ಯವಿಲ್ಲ ಅಂದರೆ ನಾನು ಬಯಸುವುದು ಸರಳಗೊಳಿಸುವ ಕೆಲವು ಮಾರ್ಗವಾಗಿದೆ ಈಗ ನಾನು ಕರ್ಲ್ ನ್ನು ತೆಗೆದುಕೊಳ್ಳಬಹುದು ನಾನು ಪಡೆಯುವ ಈ ಸಮೀಕರಣದಿಂದ ನಾನು ತೊಡೆದುಹಾಕುತ್ತೇನೆ ನಾನು ಈಗ ಬೆಲೆ ನೀಡುತ್ತಿದ್ದೇನೆ ನಾನು ಈಗ ಎಲ್ಲೆಡೆ ದಂಡವನ್ನು ಹೊಂದಿದ್ದೇನೆ ಆದರೆ ನೀವು ಹೆಲ್ಮ್ಹೋಲ್ಟ್ಜ್ ಸಮೀಕರಣವನ್ನು ಲ್ಲಿ ಪಡೆಯಲು ಬಯಸಿದರೆ ನೀವು ಪರಿಹರಿಸಲು ಬಯಸಿದರೆ ಈ ಫಾರ್ಮ್ ಅನ್ನು ನೀವು ಪಡೆಯುವ ವಿಧಾನಗಳು ಅವು ಆದ್ದರಿಂದ ಫೋಟೊನಿಕ್ ಸ್ಫಟಿಕಗಳ ಸಮುದಾಯದ ವಿಷಯದಲ್ಲಿ ಇದನ್ನು ಬಹಳಷ್ಟು ಮಾಡಲಾಗುತ್ತದೆ ಕೋರ್ಸ್ನಲ್ಲಿ ನಂತರ ಸಮಯವಿದ್ದರೆ ಅದನ್ನು ನೋಡೋಣ ಆದರೆ ಇದು ಸಾಮಾನ್ಯವಾಗಿದೆ ನಾನು ನಿಮಗೆ ಹುಟ್ಟಿಸಿ ಹೇಳುತ್ತಿಲ್ಲ ಭೌತಶಾಸ್ತ್ರದ ವಿವಿಧ ಭಾಗಗಳಲ್ಲಿನ ಜನರು ಅನುಕೂಲಕರವಾದದ್ದನ್ನು ಅವಲಂಬಿಸಿ ಈ ವಿಭಿನ್ನ ಸೂತ್ರೀಕರಣಗಳನ್ನು ಬಳಸುತ್ತಾರೆ ಆದ್ದರಿಂದ ಅದು ಮೇಲ್ಮೈ ಅಥವಾ ಗಡಿ ಅವಿಭಾಜ್ಯ ಸಮೀಕರಣಗಳ ಕುರಿತು ಈ ಚರ್ಚೆಯ ಅಂತ್ಯಕ್ಕೆ ನಮ್ಮನ್ನು ತರುತ್ತದೆ ಮತ್ತು ತರಂಗ ಖರ್ಚಿನ ಪ್ರೇರಣೆಯಿಂದ ನಾವು ಎಲ್ಲಿ ಪ್ರಾರಂಭಿಸಿದ್ದೇವೆ ಮತ್ತು ಹ್ಯೂಜೆನ್ಸ್ ತತ್ವಕ್ಕಾಗಿ ಈ ಗಣಿತದ ಅಭಿವ್ಯಕ್ತಿಯನ್ನು ಕಂಡುಕೊಂಡಿದ್ದೇವೆ ಅವಿಭಾಜ್ಯ ಸಮೀಕರಣಗಳನ್ನು ರೂಪಿಸಲು ನಾವು ಅಳಿವಿನ ಪ್ರಮೇಯವನ್ನು ಬಳಸುತ್ತೇವೆ ನಂತರ ನಾವು ಅವುಗಳನ್ನು ಹೇಗೆ ಪರಿಹರಿಸಬೇಕೆಂದು ಗುಣಾತ್ಮಕವಾಗಿ ಚರ್ಚಿಸುತ್ತೇವೆ ಮತ್ತು ಮುಂಬರುವ ಮಾಡ್ಯೂಲ್ಗಳಲ್ಲಿ ಹೆಚ್ಚಿನ ವಿವರಗಳನ್ನು ನಾವು ನೋಡುತ್ತೇವೆ ಆದ್ದರಿಂದ ಇದಕ್ಕಾಗಿ ಉಲ್ಲೇಖವೆಂದರೆ ಇದು ಚೆವ್ ಅವರ ಬಹಳ ಸುಂದರವಾದ ಪುಸ್ತಕ ಮತ್ತು ಈ ಪುಸ್ತಕವು ಅಸಮಂಜಸ ಮಾಧ್ಯಮ 8 ನೇ ಅಧ್ಯಾಯದಲ್ಲಿನ ಕ್ಷೇತ್ರಗಳಲ್ಲಿನ ಅಲೆಗಳು ಆದ್ದರಿಂದ ಯಾವುದೇ ಪ್ರಶ್ನೆಗಳು ಇವೆಯೆ ಸರಿ ಇದು ಅತ್ಯುತ್ತಮ ದೆಸೆ ಯಾವುದೇ ವೆಕ್ಟರ್ನ ವ್ಯಾಖ್ಯಾನ ನನಗೆ ತಿಳಿದಿದೆ ಮತ್ತು ವಿಶ್ಲೇಷಣಾತ್ಮಕವಾಗಿ ಸಂಖ್ಯಾತ್ಮಕವಾಗಿರದಿದ್ದರೆ ನಾನು ಅದನ್ನು ಲೆಕ್ಕ ಹಾಕಬೇಕು ಆದ್ದರಿಂದ ಆ ಎರಡು ಸಮೀಕರಣಗಳನ್ನು ತೆಗೆದುಕೊಳ್ಳುವುದನ್ನು ಹೊರತುಪಡಿಸಿ ಅಲ್ಲಿಂದ ಗಡಿ ಅನ್ವಯಿಸುವ ಸ್ಥಿತಿ ವಿದ್ಯಾರ್ಥಿ ಆದ್ದರಿಂದ ಏನು ಆದ್ದರಿಂದ ಒಮ್ಮೆ ನಾವು ಇವುಗಳನ್ನು ಪಡೆದುಕೊಂಡರೆ ಇದನ್ನು ಬಳಸಿಕೊಂಡು ಒಮ್ಮೆ ನಾವು ಇದನ್ನು ಪರಿಹರಿಸಿದರೆ ಅದು ಅಳಿವಿನ ಪ್ರಮೇಯವಾಗಿದೆ ವಿದ್ಯಾರ್ಥಿ ಹೌದು ನಾವು ಅದನ್ನು ಪರಿಹರಿಸುತ್ತೇವೆ ನಾವು ಪಡೆಯುತ್ತೇವೆ ನಾವು ಅದನ್ನು ಪಡೆದ ನಂತರ ನಾವು ಹ್ಯೂಜೆನ್ಸ್ ತತ್ವಗಳಿಗೆ ಹಿಂತಿರುಗಿ ಮತ್ತು ಇದಕ್ಕೆ ಪರ್ಯಾಯವಾಗಿ ಆದ್ದರಿಂದ ನಾನು ಇದನ್ನು ಈಗ ತಿಳಿದಿದ್ದೇನೆ ಇದು ಈಗ ನನಗೆ ತಿಳಿದಿದೆ ನಾನು ಎಲ್ಲಿಯಾದರೂ ಕ್ಷೇತ್ರವನ್ನು ಪಡೆಯುತ್ತೇನೆ ಆದ್ದರಿಂದ ಎರಡು ಹಂತದ ಪ್ರಕ್ರಿಯೆಯು ಸರಿಯಾಗಿದೆ